ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳು ವಂದನೆಗಳು ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರದ ಕೆಲವು ಪ್ರಮುಖ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸುತ್ತಿದ್ದೆವು ಈ ತರಗತಿಯಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರದ ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ಚರ್ಚಿಸುವ ಪ್ರಯಾಣವನ್ನು ಮುಂದುವರಿಸೋಣ ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳಿಗೆ ಸಂಬಂಧಿಸಿ ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದ್ದನ್ನು ನೋಡೋಣ ನಾವು ರೇಖೀಯತೆಯ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಅದರಲ್ಲಿ ನಾವು f1 ಮತ್ತು f2 ನ ಲ್ಯಾಪ್ಲೇಸ್ ರೂಪಾಂತರವು F1 ಮತ್ತು F2 ಎಂದು ತೋರಿಸಿದ್ದೇವೆ ಆದ್ದರಿಂದ ಅವುಗಳ ರೇಖೀಯ ಸಂಯೋಜನೆಯು a1f1ta2f2t ನಂತೆ ಇರುತ್ತದೆ ರೇಖೀಯ ಪದದ ಲ್ಯಾಪ್ಲೇಸ್ ರೂಪಾಂತರವನ್ನು ನೀವು ತೆಗೆದುಕೊಂಡರೆ ನಿಮಗೆ La1f1ta2f2ta1F1sa2F2s ಸಿಗುತ್ತದೆ ಅಂತೆಯೇ ಸ್ಕೇಲಿಂಗ್ಗಾಗಿ f ನ ಲ್ಯಾಪ್ಲೇಸ್ ರೂಪಾಂತರವು Lf 1aFsaಆಗಿರುತ್ತದೆ ಈಗ ಟೈಮ್ ಶಿಫ್ಟ್ ಸಂದರ್ಭದಲ್ಲಿ ನಿಮ್ಮ ಸಿಗ್ನಲ್ ಸ್ವಲ್ಪ ಸಮಯ a ನಿಂದ ಬದಲಾಗುತ್ತಿದ್ದರೆ ಆ ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವು e asF ಆಗಿರುತ್ತದೆ ಆದ್ದರಿಂದ ಈ ಮೂರನ್ನು ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಈಗ ನಾವು ಆವರ್ತನ ಬದಲಾವಣೆಯ ಬಗ್ಗೆ ಮಾತನಾಡೋಣ ಈಗ F f ನ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದು e atf ನ ಲ್ಯಾಪ್ಲೇಸ್ವು Le atf0e atfte stdt0fe satdtFsa Le atf Fsa ಆಗಿರುತ್ತದೆ ಆದ್ದರಿಂದ ಆವರ್ತನ ಬದಲಾವಣೆಯ ಸಂದರ್ಭದಲ್ಲಿ ಪ್ರತಿ s ಗಳನ್ನು sa ನೊಂದಿಗೆ ಬದಲಾಯಿಸುವ ಮೂಲಕ f ನ ಲ್ಯಾಪ್ಲೇಸ್ ರೂಪಾಂತರದಿಂದ Le atf ಅನ್ನು ಪಡೆಯಬಹುದು ಎಂದು ನೀವು ಹೇಳಬಹುದು ಆದ್ದರಿಂದ ಈ ನಿರ್ದಿಷ್ಟ ಗುಣಲಕ್ಷಣವನ್ನು ಆವರ್ತನ ಶಿಫ್ಟ್ ಅಥವಾ ಆವರ್ತನ ಅನುವಾದ ಎಂದು ಕರೆಯಲಾಗುತ್ತದೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಮಗೆ ತಿಳಿದಿದೆ cos wt ⇔ss2w2 ಮತ್ತು sin wt ⇔ws2w2 ಈಗ ನಾವು ಶಿಫ್ಟ್ ಲಕ್ಷಣವನ್ನು ಬಳಸಿದರೆ ನಾವು ಡ್ಯಾಂಪ್ಡ್ ಸೈನುಸಾಯ್ಡ್ಗಳ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯಬೇಕು ಅದು ಡ್ಯಾಂಪ್ಡ್ ಸೈನ್ ಮತ್ತು ಕೊಸೈನ್ ಕಾರ್ಯಗಳು ಎಂದರೆ ನಾವು e at ನೊಂದಿಗೆ cos wt ಅಥವಾ sin wt ಅನ್ನು ಗುಣಿಸುತ್ತಿದ್ದೇವೆ ನಂತರ s ಅನ್ನು sa ನೊಂದಿಗೆ ಬದಲಿಸುವ ಮೂಲಕ ಅದರ ಲ್ಯಾಪ್ಲೇಸ್ ರೂಪಾಂತರಗಳನ್ನು ನೀಡಬಹುದು ಆದ್ದರಿಂದ Le atcos wt sasa2w2 Le atsin wt wsa2w2 ಈಗ ಟೈಮ್ ಡಿಫರೆನ್ಸಿಯೇಶನ್ ಬಗ್ಗೆ ಮಾತನಾಡೋಣ F f ನ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದರೆ ಅದರ ಉತ್ಪನ್ನದ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ಕಂಡುಹಿಡಿಯಬೇಕು ಅಂದರೆ Ldfdt ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರದ ಪ್ರಮಾಣಿತ ವ್ಯಾಖ್ಯಾನವನ್ನು ನಾವು Ldfdt0 dfdte stdt ಆಗಿ ಬಳಸುತ್ತೇವೆ ಈಗ ಈ ನಿರ್ದಿಷ್ಟ ಪ್ರಕಾರದ ಅವಿಭಾಜ್ಯವನ್ನು ನೀವು ಹೇಗೆ ಪರಿಹರಿಸುತ್ತೀರಿ ಭಾಗಗಳ ವಿಧಾನದಿಂದ ನಾವು ಏಕೀಕರಣವನ್ನು ಬಳಸುತ್ತೇವೆ ಆದ್ದರಿಂದ ಈ ಸಮೀಕರಣದ ಅವಿಭಾಜ್ಯವನ್ನು ಕಂಡುಹಿಡಿಯಲು ನಾವು ಅದೇ ಲಕ್ಷಣವನ್ನು ಬಳಸುತ್ತೇವೆ ಆದ್ದರಿಂದ ಇಲ್ಲಿ u e−st du −se−st dt ಮತ್ತು dv dfdt dt df v f ಆಗಿದೆ ನಂತರ Ldfdtfte st|0 0 ft se stdt 0 f0 s0 fte stdtsFs f Ldfdt sFs f ಈಗ ಅದೇ ರೀತಿ ನೀವು f ನ ಎರಡನೇ ಉತ್ಪನ್ನವನ್ನೂ ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು Ld2fdt2 ಅನ್ನು ಪಡೆಯುತ್ತೀರಾ Ld2fdt2sLf f0ssFs f f0 s2Fs sf f0 Lf s2Fs sf f0 ನೀವು ಈ ರೀತಿ ಮುಂದುವರಿದರೆ ನೀವು ಹೆಚ್ಚು ಜೆನೆರಿಕ್ ಲ್ಯಾಪ್ಲೇಸ್ ರೂಪಾಂತರವನ್ನು ರಚಿಸಬಹುದು ಅದು f ಯ n ನ ಉತ್ಪನ್ನಕ್ಕೆ ಆಗಿದೆ ಇದನ್ನು ನೀವು Ldnfdtn snFs sn 1f sn 2f0 s0fn 10 ಆಗಿ ಬರೆಯಬಹುದು

ಉತ್ಪನ್ನದ ಮೌಲ್ಯ ಅದು ಮೊದಲು ಶೂನ್ಯದಲ್ಲಿ ಉತ್ಪನ್ನವಾಗಿದೆ ಮತ್ತು ಹಾಗೆ ಶೂನ್ಯದಲ್ಲಿ n ಮೈನಸ್ 1 ನೇ ಉತ್ಪನ್ನದ ಮೌಲ್ಯದವರೆಗೆ ಇರುತ್ತದೆ ಆದ್ದರಿಂದ dnfdtn ನ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ಇದು ನಿಮ್ಮ ಆನುವಂಶಿಕ ಅಭಿವ್ಯಕ್ತಿಯಾಗಿದೆ ಈಗ ಸಮಯದ ಏಕೀಕರಣದ ಬಗ್ಗೆ ಮಾತನಾಡೋಣ ಈಗ F f ಯ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದು ಅದರ ಅವಿಭಾಜ್ಯದ ಲ್ಯಾಪ್ಲೇಸ್ ರೂಪಾಂತರವು L0tftdt0 0tfxdxe stdt ಆಗಿರುತ್ತದೆ ಇದನ್ನು ಭಾಗಗಳಿಂದ ಸಂಯೋಜಿಸಲು ನಾವು u0tfxdxduftdt ತೆಗೆದುಕೊಳ್ಳುತ್ತೇವೆ ಮತ್ತು dve stdtv 1se st ಆಗಿದೆ ಆದ್ದರಿಂದ ನೀವು ಭಾಗಗಳ ಲಕ್ಷಣಗಳ ಮೂಲಕ ಏಕೀಕರಣವನ್ನು ಬಳಸುವಾಗ ನೀವು ಕಾರ್ಯವನ್ನು ಪಡೆಯುತ್ತೀರಿ L0tftdt0tfxdxdt 1se stdt|0 0 1se stftdt ಈಗ ನೀವು ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ಎಚ್ಚರಿಕೆಯಿಂದ ನೋಡಿದರೆ t ಪದವು ಅನಂತತೆಗೆ ಹೋಗುವಾಗ ನೀವು ಏನು ನೋಡುತ್ತೀರಿ ಮೊದಲ ಅಭಿವ್ಯಕ್ತಿಯ ಬಗ್ಗೆ ಈ ಅಭಿವ್ಯಕ್ತಿಯಲ್ಲಿ ನೀವು ಹೊಂದಿರುವ ಮೊದಲ ಪದದ ಬಗ್ಗೆ ಮಾತನಾಡೋಣ ಸಮೀಕರಣದ ಬಲಭಾಗದಲ್ಲಿರುವ ಮೊದಲ ಪದದಲ್ಲಿ e−s∞ ಆಗಿರುವುದರಿಂದ t ∞ ನಲ್ಲಿ ಪದವನ್ನು ಮೌಲ್ಯಮಾಪನ ಮಾಡುವುದು ಶೂನ್ಯವನ್ನು ನೀಡುತ್ತದೆ ಮತ್ತು ಅದನ್ನು t 0 ನಲ್ಲಿ ಮೌಲ್ಯಮಾಪನ ಮಾಡುವುದು 1s00fxdx0ಅನ್ನು ನೀಡುತ್ತದೆ ಹೀಗಾಗಿ ಮೊದಲ ಪದವು ಶೂನ್ಯವಾಗಿರುತ್ತದೆ ಅಂತಿಮವಾಗಿ ನಮಗೆ ಉಳಿದಿರುವುದು L0tftdt1s0 e stftdt1sFs L0tftdt 1sF ಆಗಿದೆ ಈಗ ಆವರ್ತನ ಡಿಫರೆನ್ಸಿಯೇಶನ್ ಬಗ್ಗೆ ಮಾತನಾಡೋಣ F f ನ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದರೆ ನಂತರ Fs0fe stdt s ಗೆ ಸಂಬಂಧಿಸಿದಂತೆ ಉತ್ಪನ್ನವನ್ನು ತೆಗೆದುಕೊಳ್ಳುವುದು dFds0ft te stdt0 tfte stdtL tf ಆದ್ದರಿಂದ Ltf dFds ಹೆಚ್ಚು ಸಾಮಾನ್ಯಕ್ಕಾಗಿ ನೀವು ಹೀಗೆ ಬರೆಯಬಹುದು LtnfndnFdsn ಈ ಅಭಿವ್ಯಕ್ತಿಯು ನಿಮಗೆ ಆವರ್ತನ ಡಿಫರೆನ್ಸಿಯೇಶನ್ ಲಕ್ಷಣವನ್ನು ನೀಡುತ್ತದೆ ಈಗ ನಾವು ಪಿರಿಯೋಡಿಸಿಟಿಯ ಬಗ್ಗೆ ಮಾತನಾಡೋಣ f ಕಾರ್ಯವು ಚಿತ್ರದಲ್ಲಿ ತೋರಿಸಿರುವಂತೆ ಆವರ್ತಕ ಕ್ರಿಯೆಯಾಗಿದ್ದರೆ ಅದು t ಅವಧಿಯೊಂದಿಗೆ ಆವರ್ತಕವಾಗಿದೆ ಆದ್ದರಿಂದ ಇದನ್ನು ಸಮಯ ಬದಲಾದ ಕಾರ್ಯಗಳ ಮೊತ್ತವಾಗಿ ನಿರೂಪಿಸಬಹುದು ಹೇಗೆ ಮುಂದಿನ ಸಾಲಿನಲ್ಲಿ ನೋಡೋಣ ಆದ್ದರಿಂದ ನೀವು ಈ ಕಾರ್ಯವನ್ನು ಹೊಂದಿದ್ದರೆ ನೀವು ಈ ಆವರ್ತಕ ಕಾರ್ಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಆದ್ದರಿಂದ ಮೊದಲನೆಯದು f1t ಎಂದು ಹೇಳಲಾಗುತ್ತದೆ ಅದು ಸೊನ್ನೆಯಿಂದ t ನಡುವಿನ ಅವಧಿಯನ್ನು ಹೊಂದಿರುತ್ತದೆ ಎರಡನೆಯದು f2t ಇದು t ನಿಂದ 2t ನಡುವಿನ ಅವಧಿಯನ್ನು ಹೊಂದಿರುತ್ತದೆ ಮತ್ತು ಮೂರನೆಯದು 2t ನಿಂದ 3t ನಡುವಿನ ಅವಧಿಯನ್ನು ಹೊಂದಿರುತ್ತದೆ ಈಗ ನೀವು ಕಾರ್ಯವನ್ನು ಕಂಪೈಲ್ ಮಾಡುತ್ತಿದ್ದರೆ ftf1tf2tf3t ಮೇಲಿನ ಅಭಿವ್ಯಕ್ತಿಯನ್ನು ಹಂತದ ಕಾರ್ಯಗಳ ಪ್ರಕಾರ ನೀವು ftf1tf2tf3t f1tf1t Tut Tf1t 2Tut 2T ಎಂದು ಬರೆಯಬಹುದು ಆವರ್ತಕ ಕ್ರಿಯೆ Fsನ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ಈಗ ನಿಮ್ಮನ್ನು ಕೇಳಿದರೆ ನೀವು ಏನು ಬರೆಯುತ್ತೀರಾ f1 ಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವನ್ನು ನೀವು ಬರೆಯುತ್ತೀರಿ ಅದು F1 ಆಗಿದೆ ನಂತರ ನಾವು ಟೈಮ್ ಶಿಫ್ಟ್ ಲಕ್ಷಣವನ್ನು ಬಳಸುತ್ತೇವೆ ಮತ್ತು ಎರಡನೇ ಪದದ ಲ್ಯಾಪ್ಲೇಸ್ ರೂಪಾಂತರವನ್ನು ಬರೆಯುತ್ತೇವೆ ಅದುF1se Ts ಆಗುತ್ತದೆ ಮೂರನೇ ಪದ ಅದು F1se 2Ts ಆಗುತ್ತದೆ ನೀವು ಅಂತಿಮವಾಗಿ FsF1sF1se TsF1se 2TsF1se 3Ts F11e Tse 2Tse 3Ts ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ ಈಗ ನೀವು ಸರಣಿಯನ್ನು ಒಟ್ಟುಗೂಡಿಸಿದರೆ 1x2x3 11 x ಆಗುತ್ತದೆ ಒಂದು ವೇಳೆ | x | 1 ಆಗಿದ್ದರೆ ನೀವು ಈ ನಿರ್ದಿಷ್ಟ ಲಕ್ಷಣವನ್ನು ಬಳಸಿ ಸರಳವಾಗಿ FsF11 e Ts ಎಂದು ಬರೆಯಬಹುದು ಆದ್ದರಿಂದ ಇದರಿಂದ ನಾವು ಏನು ಗಮನಿಸಬಹುದು F1 f1 ನ ಲ್ಯಾಪ್ಲೇಸ್ ರೂಪಾಂತರ ಎಂದು ನಾವು ಗಮನಿಸಬಹುದು ಅಂದರೆ ಇದು ಅದರ ಮೊದಲ ಅವಧಿಯಲ್ಲಿ ಮಾತ್ರ ವ್ಯಾಖ್ಯಾನಿಸಲಾದ ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಈಗ ನಾವು ಏನು ಪಡೆಯುತ್ತೇವೆ ನೀವು ಸಂಪೂರ್ಣ ಆವರ್ತಕ ಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವಾದ Fs ಅನ್ನು ಕಂಡುಹಿಡಿಯಲು ಬಯಸಿದರೆ ನಾವು F1 ಅನ್ನು 1 − e−T s ಗಳಿಂದ ಭಾಗಿಸಬೇಕು ಆಗ ನಾವು ಸಂಪೂರ್ಣ ಆವರ್ತಕ ಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯುತ್ತೇವೆ ಈಗ ನಾವು ಎರಡು ಪ್ರಮುಖ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋಣ ಆರಂಭಿಕ ಮೌಲ್ಯ ಮತ್ತು ಅಂತಿಮ ಮೌಲ್ಯ ಪ್ರಮೇಯಗಳು ಕಾರ್ಯದ ಆರಂಭಿಕ ಮತ್ತು ಅಂತಿಮ ಮೌಲ್ಯಗಳನ್ನು ಕಂಡುಹಿಡಿಯುವಲ್ಲಿ ಈ ಎರಡು ಪ್ರಮೇಯಗಳು ಬಹಳ ಮುಖ್ಯವಾಗಿವೆ ಆದ್ದರಿಂದ ಇದರರ್ಥ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಕಾರ್ಯದ ಮೌಲ್ಯವನ್ನು ಮತ್ತು ಅನಂತದಲ್ಲಿ ಕ್ರಿಯೆಯ ಮೌಲ್ಯವನ್ನು ಕಂಡುಹಿಡಿಯಲು ಇದು ನಮಗೆ ಅನುಮತಿಸುತ್ತದೆ ಮತ್ತು f ನ ಲ್ಯಾಪ್ಲೇಸ್ ರೂಪಾಂತರದ ಸಹಾಯದಿಂದ ನಾವು ಈ ಎರಡು ಮೌಲ್ಯಗಳನ್ನು ನೇರವಾಗಿ ಕಂಡುಹಿಡಿಯಬಹುದು ಅದು F ಆಗಿದೆ ನಾವು ಹೇಗೆ ಪಡೆಯುತ್ತೇವೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ Ldfdt ಕಾರ್ಯದ ಡಿಫರೆನ್ಸಿಯೇಶನ್ ಲಕ್ಷಣವನ್ನು ನಾವು ತೆಗೆದುಕೊಳ್ಳೋಣ ಆದ್ದರಿಂದ ನಾವು ಏನು ಬರೆಯುತ್ತೇವೆ ನಾವು Ldfdt0dfdte stdt ಯು sFs ಮೈನಸ್ ಸೊನ್ನೆಯಲ್ಲಿನ ಕ್ರಿಯೆಯ ಮೌಲ್ಯ ಎಂದು ಬರೆಯುತ್ತೇವೆ ಈಗ ನಾವು s →∞ ಅನ್ನು ಅನುಮತಿಸಿದರೆ ಮೇಲಿನ ಸಮೀಕರಣದಲ್ಲಿನ ಸಂಯೋಜನೆಯು ಡ್ಯಾಂಪಿಂಗ್ ಘಾತೀಯ ಅಂಶದಿಂದಾಗಿ ಕಣ್ಮರೆಯಾಗುತ್ತದೆ ಆದ್ದರಿಂದ ನೀವು s ಮೌಲ್ಯವನ್ನು ಅನಂತ ಎಂದು ಹಾಕಿದರೆ ನಮಗೆ sFs f00 ಸಿಗುತ್ತದೆ ಆದ್ದರಿಂದ Ldfdtಯ ಬಲಭಾಗದಲ್ಲಿರುವ ಸಂಪೂರ್ಣ ಅಭಿವ್ಯಕ್ತಿಯು ಶೂನ್ಯವಾಗುತ್ತದೆ ಆದ್ದರಿಂದ ಅದು ಶೂನ್ಯವಾದಾಗ ನೀವು ಅದನ್ನು sFs f00 ಎಂದು ಬರೆಯಬಹುದು ಅಥವಾ ನೀವು ಬರೆಯಬಹುದು ಏಕೆಂದರೆ ಈ ಮೌಲ್ಯವು ಸ್ಥಿರ ಮೌಲ್ಯವಾಗಿರುತ್ತದೆ ಆದ್ದರಿಂದ ನೀವು ಸರಳವಾಗಿ sFsf0 ಅನ್ನು ಬರೆಯಬಹುದು ಈ ನಿರ್ದಿಷ್ಟ ಲಕ್ಷಣವನ್ನು ಆರಂಭಿಕ ಮೌಲ್ಯ ಪ್ರಮೇಯ ಎಂದು ಕರೆಯಲಾಗುತ್ತದೆ ಈಗ ಅಂತಿಮ ಮೌಲ್ಯ ಪ್ರಮೇಯದ ಸಂದರ್ಭದಲ್ಲಿ ನಾವು ಒಂದೇ ಲಕ್ಷಣವನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ sFs f0Ldfdt0dfdte stdt ಈಗ s → 0 ಆಗಿದ್ದರೆ ನಾವು ಏನು ಬರೆಯಬಹುದು sFs f0dfdte0tdt0dff f ಇದು ಅನಂತದಲ್ಲಿನ ಕ್ರಿಯೆಯ ಮೌಲ್ಯ ಮೈನಸ್ ಸೊನ್ನೆಯಲ್ಲಿನ ಕಾರ್ಯದ ಮೌಲ್ಯವಾಗುತ್ತದೆ ಈಗ ನೀವು ಎರಡೂ ಬದಿಗಳಲ್ಲಿ ಶೂನ್ಯದಲ್ಲಿನ ಕಾರ್ಯದ ಮೌಲ್ಯವನ್ನು ಹೊಂದಿದ್ದೀರಿ ಅದು ಎರಡೂ ರದ್ದುಗೊಳ್ಳುತ್ತದೆ ಆದ್ದರಿಂದ ಅಂತಿಮವಾಗಿ ನೀವು ಏನು ಪಡೆಯುತ್ತೀರಿ ಅನಂತದಲ್ಲಿನ ಕಾರ್ಯದ ಮೌಲ್ಯವು sFs ಆಗಿರುತ್ತದೆ ಆದ್ದರಿಂದ ನೀವು ಇವೆರಡನ್ನೂ ಇಲ್ಲಿ ಹೋಲಿಸಿದರೆ ಯಾವಾಗ s ಅನಂತಕ್ಕೆ ಹೋಗುತ್ತದೆಯೋ sFsಕ್ರಿಯೆಯ ಮೌಲ್ಯವು ನಿಮಗೆ ಆರಂಭಿಕ ಮೌಲ್ಯವನ್ನು ನೀಡುತ್ತದೆ ಅಂತಿಮ ಮೌಲ್ಯದ ಸಂದರ್ಭದಲ್ಲಿ f ಅನಂತ ಮಿತಿಯು ಸೊನ್ನೆಗೆ ಹೋಗುತ್ತದೆ ಮತ್ತು ಮಿತಿ s ಸೊನ್ನೆಗೆ ಹೋಗುವಾಗ ನೀವು sFsಕಾರ್ಯಗಳ ಮೌಲ್ಯವನ್ನು ಕಾಣಬಹುದು ಆದ್ದರಿಂದ s ಅನಂತಕ್ಕೆ ಹೋಗುತ್ತಿದೆಯಾದರೆ ನೀವು ಪಡೆಯುವ ಮೌಲ್ಯವು ಮೂಲದಲ್ಲಿರುತ್ತದೆ ಮತ್ತು s ಸೊನ್ನೆಗೆ ಹೋಗುವಾಗ ನೀವು ಕಾರ್ಯಕ್ಕಾಗಿ ಪಡೆಯುವ ಮೌಲ್ಯವು ಅನಂತದಲ್ಲಿರುತ್ತದೆ ಎಂದು ಅರ್ಥಮಾಡಿಕೊಳ್ಳುವ ಮೂಲಕ ನೀವು ಅದನ್ನು ಸರಳವಾಗಿ ನೆನಪಿಸಿಕೊಳ್ಳಬಹುದು ಆದ್ದರಿಂದ ಈ ಎರಡು ಬಹಳ ಮುಖ್ಯವಾದ ಪ್ರಮೇಯಗಳು ಆದರೆ ಅಂತಿಮ ಮೌಲ್ಯ ಪ್ರಮೇಯವು ತನ್ನದೇ ಆದ ಮಿತಿಯನ್ನು ಹೊಂದಿದೆ ಆ ಮಿತಿಗಳು ಯಾವುವು F ನ ಎಲ್ಲಾ ಪೋಲ್ಗಳು s ಸಮತಲದ ಎಡಭಾಗದಲ್ಲಿದ್ದಾಗ ಮಾತ್ರ ಅಂತಿಮ ಮೌಲ್ಯ ಪ್ರಮೇಯವು ಮಾನ್ಯವಾಗಿರುತ್ತದೆ ಪೋಲ್ಗಳೆಂದರೇನು ಈ ಕಾರ್ಯವನ್ನು ಹೇಳೋಣ fte 2tsin 5t↔Fs5s2252 ನೀವು ಕೇವಲ ಛೇದವನ್ನು ತೆಗೆದುಕೊಂಡು ಅದನ್ನು ಸೊನ್ನೆಗೆ ಸಮೀಕರಿಸುತ್ತೀರಿ ಮತ್ತು ಈ ಅಭಿವ್ಯಕ್ತಿಯ ವರ್ಗಮೂಲಗಳನ್ನು ಕಂಡುಹಿಡಿಯಲು ನೀವು ಪ್ರಯತ್ನಿಸುತ್ತೀರಿ ಇದು ಎರಡನೇ ಕ್ರಮಾಂಕದ ಸಮೀಕರಣವಾಗಿರುವುದರಿಂದ ನೀವು s ನ ಎರಡು ವರ್ಗಮೂಲಗಳನ್ನು ಪಡೆಯುತ್ತೀರಿ ಆದ್ದರಿಂದ ಆ ಎರಡು ವರ್ಗಮೂಲಗಳು Fsನ ಪೋಲ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಆ ವರ್ಗಗಳ ಮೌಲ್ಯವು ಯಾವುದೇ ಋಣಾತ್ಮಕ ನೈಜ ಭಾಗವನ್ನು ಹೊಂದಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನೀವು ಗಮನಿಸಬೇಕು ಧ್ರುವಗಳು ಋಣಾತ್ಮಕ ನೈಜ ಭಾಗವನ್ನು ಹೊಂದಿದ್ದರೆ ಮಾತ್ರ ನೀವು Fs ಕಾರ್ಯದಲ್ಲಿ ಅಂತಿಮ ಮೌಲ್ಯ ಪ್ರಮೇಯವನ್ನು ಅನ್ವಯಿಸಬಹುದು ಈ ಸಂದರ್ಭದಲ್ಲಿ ಏಕೈಕ ವಿನಾಯಿತಿಯೆಂದರೆ s ಸೊನ್ನೆಗೆ ಸಮನಾಗಿದ್ದಾಗ Fs ಸರಳ ಪೋಲ್ ಆಗಿರುತ್ತದೆ ಇದರರ್ಥ ಈ ಅಭಿವ್ಯಕ್ತಿಯು ಒನ್ ಬೈ s ನಂತೆ ಮತ್ತೊಂದು ಘಟಕವನ್ನು ಹೊಂದಿದ್ದರೆ ನೀವು s ಸೊನ್ನೆಗೆ ಸಮನಾಗಿರುವಲ್ಲಿ ಒಂದು ಪೋಲ್ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಅಂತಿಮ ಮೌಲ್ಯ ಪ್ರಮೇಯವನ್ನು ಕಂಡುಹಿಡಿಯುವಲ್ಲಿ ಇದು ಒಂದು ವಿನಾಯಿತಿಯಾಗಿದೆ ಆದ್ದರಿಂದ ಕಾರ್ಯದ ಅಂತಿಮ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದಾಗ ಈ ಎರಡು ವಿಷಯಗಳನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಈಗ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ fte 2tsin 5t↔Fs5s2252 ಆದ್ದರಿಂದ ನೀವು f ಮೌಲ್ಯವನ್ನು ಅನಂತದಲ್ಲಿ ಅನ್ವಯಿಸಿದರೆ ಅಂತಿಮ ಮೌಲ್ಯ ಪ್ರಮೇಯವು sFs s→05ss24s290 ಆಗಿರುತ್ತದೆ f t ಕಾರ್ಯದಿಂದ ನೀವು ಇದನ್ನು ನೋಡಬಹುದು ಏಕೆಂದರೆ ನೀವು ಕಾರ್ಯದೊಂದಿಗೆ ಘಾತೀಯವಾಗಿ ಕ್ಷೀಣಿಸುತ್ತಿರುವ ಘಟಕವನ್ನು ಹೊಂದಿರುವಿರಿ ಆದ್ದರಿಂದ ಅಂತಿಮ ಮೌಲ್ಯವು ಯಾವಾಗಲೂ ಶೂನ್ಯವಾಗಿರುತ್ತದೆ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಕಾರ್ಯವನ್ನು ತೆಗೆದುಕೊಳ್ಳೋಣ ftsin t↔Fs1s21 ಈಗ ನೀವು ಅಂತಿಮ ಮೌಲ್ಯ ಪ್ರಮೇಯವನ್ನು ಅನ್ವಯಿಸಿದರೆ sFs s→0ss210 ಆದರೆ ಇದು ತಪ್ಪು ಏಕೆ ಏಕೆಂದರೆ ಕಾರ್ಯ f t ಅಂದರೆ sin t ಎಂಬ ಕಾರ್ಯವು ಯಾವಾಗಲೂ ಪ್ಲಸ್ 1 ಮತ್ತು ಮೈನಸ್ 1 ರ ನಡುವೆ ಆಂದೋಲನಗೊಳ್ಳುತ್ತದೆ ಮತ್ತು t ಅನಂತಕ್ಕೆ ಹೋಗುತ್ತಿರುವ ಯಾವುದೇ ಮಿತಿ ಇದಕ್ಕೆ ಇರುವುದಿಲ್ಲ ಈಗ ಈ ಸಂದರ್ಭದಲ್ಲಿ ಅಂತಿಮ ಮೌಲ್ಯ ಪ್ರಮೇಯವನ್ನು ಬಳಸಲಾಗುವುದಿಲ್ಲ ಏಕೆಂದರೆ ಈ ನಿರ್ದಿಷ್ಟ ಎರಡನೇ ಕ್ರಮಾಂಕದ ಸಮೀಕರಣದ ಮೂಲವಾಗಿರುವ ಪೋಲ್ಗಳನ್ನು ನೀವು ತೆಗೆದುಕೊಂಡರೆ ಪೋಲ್ಗಳು s ಸಮತಲದ ಎಡ ಅರ್ಧದಲ್ಲಿರದ s ±j ಮೌಲ್ಯವನ್ನು ಹೊಂದಿರುವುದನ್ನು ನೀವು ನೋಡುತ್ತೀರಿ ಈ ಎರಡು ಪೋಲ್ಗಳು ಯಾವುದೇ ಋಣಾತ್ಮಕ ನೈಜ ಮೌಲ್ಯವನ್ನು ಹೊಂದಿಲ್ಲ ಅಂದರೆ ಈ ಸಂದರ್ಭದಲ್ಲಿ ನೀವು ಅಂತಿಮ ಮೌಲ್ಯ ಪ್ರಮೇಯವನ್ನು ಅನ್ವಯಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಅಂತಿಮ ಮೌಲ್ಯ ಪ್ರಮೇಯವನ್ನು ಎಲ್ಲಿ ಅನ್ವಯಿಸಬಹುದು ಎಂಬುದನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಸಂಕ್ಷಿಪ್ತವಾಗಿ ಹೇಳಬಹುದು ಸೈನುಸೈಡಲ್ ಕಾರ್ಯಗಳ ಅಂತಿಮ ಮೌಲ್ಯಗಳನ್ನು ಕಂಡುಹಿಡಿಯುವಲ್ಲಿ ಅಂತಿಮ ಮೌಲ್ಯ ಪ್ರಮೇಯವು ಅನ್ವಯಿಸುವುದಿಲ್ಲ ಏಕೆಂದರೆ ಈ ಕಾರ್ಯಗಳು ಆಂದೋಲನ ಸ್ವರೂಪದಲ್ಲಿರುತ್ತವೆ ಮತ್ತು ಅಂತಿಮ ಮೌಲ್ಯಗಳನ್ನು ಹೊಂದಿರುವುದಿಲ್ಲ ಈಗ ಆರಂಭಿಕ ಮೌಲ್ಯಗಳು ಮತ್ತು ಅಂತಿಮ ಮೌಲ್ಯ ಪ್ರಮೇಯಗಳು ಸಮಯ ಡೊಮೇನ್ನಲ್ಲಿ ಮತ್ತು s ಡೊಮೇನ್ನಲ್ಲಿ ಮೂಲ ಮತ್ತು ಅನಂತತೆಯ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಈ ಎರಡು ಪ್ರಮೇಯವು ಲ್ಯಾಪ್ಲೇಸ್ ರೂಪಾಂತರದ ಉಪಯುಕ್ತ ಪರಿಶೀಲನೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ ಇದರಿಂದಾಗಿ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಯುನಿಟ್ ಪ್ರಚೋದನೆ ಯುನಿಟ್ ಸ್ಟೆಪ್ ಮತ್ತು ಘಾತೀಯ ಕ್ರಿಯೆಯ ಸಂಯೋಜನೆಯಾದ f t ಫಂಕ್ಷನ್ ಇದೆ ಎಂದು ನೋಡೋಣ ನೀವು ರೇಖೀಯ ಲಕ್ಷಣವನ್ನು ಇಲ್ಲಿ ಬಳಸುತ್ತೀರಿ ಮತ್ತು f t ಯ ಲ್ಯಾಪ್ಲೇಸ್ ರೂಪಾಂತರದ ಮೌಲ್ಯವನ್ನು ಕಂಡುಹಿಡಿಯುತ್ತೀರಿ ಆದ್ದರಿಂದ ರೇಖೀಯ ಲಕ್ಷಣವನ್ನು ಅನ್ವಯಿಸೋಣ ರೇಖೀಯ ಲಕ್ಷಣದಿಂದಾಗಿ F Lδ 2 Lu − 3Le−2t 121s 31s2s2s4ss2 ಆಗಿದೆ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಕಾರ್ಯ f t2sin 2t u ಆಗಿದ್ದರೆ ಈಗ ನಮಗೆ ತಿಳಿದಿರುವುದು ಏನೆಂದರೆ Lsin 2t 2s222 ಈಗ ನೀವು ಏನು ಮಾಡಬೇಕು ನೀವು t ಸ್ಕ್ವೇರ್ ಐಟಂ ಅನ್ನು ಹೊಂದಿರುವುದರಿಂದ ನೀವು ಆವರ್ತನ ಡಿಫರೆನ್ಸಿಯೇಶನ್ಅನ್ನು ಬಳಸಬೇಕು ಈ ನಿರ್ದಿಷ್ಟ ಪದವನ್ನು ನೀವು ಎರಡು ಬಾರಿ ಡಿಫರೆನ್ಸಿಯೆಟ್ ಮಾಡಬೇಕು ಅಂದರೆ Fs L t2sin2t 12d2ds22s2412s2 16s243 ಈಗ ಮುಂದಿನದು ಗೇಟ್ ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ನಮ್ಮನ್ನು ಕೇಳಿದರೆ ಆದ್ದರಿಂದ ನಾವು ಇಲ್ಲಿ ಏನು ನೋಡಬಹುದು ಇದು ಗೇಟ್ ಕಾರ್ಯವಾಗಿದ್ದು ಅದು ಎರಡರಿಂದ ಪ್ರಾರಂಭವಾಗುತ್ತದೆ ಮತ್ತು ಮೂರರಲ್ಲಿ ಪೂರ್ಣಗೊಳ್ಳುತ್ತದೆ ಈ ನಿರ್ದಿಷ್ಟ ಕಾರ್ಯವು ಎರಡು ಯುನಿಟ್ ಸ್ಟೆಪ್ ಫಂಕ್ಷನ್ನ ಸಂಯೋಜನೆ ಎಂದು ನೀವು ಹೇಳಬಹುದು ಹೇಗೆ ಈ ಕಾರ್ಯ g 10 u u ಎಂದು ನೀವು ಹೇಳಬಹುದು ಆಯಾ ಸಮಯದ ಅವಧಿಯಿಂದ ವಿಳಂಬವಾದ ಎರಡೂ ಯುನಿಟ್ ಸ್ಟೆಪ್ ಫಂಕ್ಷನ್ನ ಲ್ಯಾಪ್ಲೇಸ್ ರೂಪಾಂತರವನ್ನು ನೀವು ತೆಗೆದುಕೊಳ್ಳಬಹುದು ಲ್ಯಾಪ್ಲೇಸ್ ವರ್ಗಾವಣೆಯು Gs10e 2ss e 3ss10se 2s e 3s ಆಗುತ್ತದೆ ಈಗ ಇವುಗಳೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸಬಹುದು ಈ ಉಪನ್ಯಾಸದಲ್ಲಿ ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸಲಾಗಿದೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಲೆಕ್ಕಾಚಾರದ ಬಗ್ಗೆ ಚರ್ಚಿಸುತ್ತೇವೆ ಧನ್ಯವಾದಗಳು